ಲೀನಿಯರ್ ಮೊಮೆಂಟಮ್ ಮತ್ತು ಕೋನೀಯ ಮೊಮೆಂಟಮ್ ವಿದ್ಯುತ್ಕಾಂತೀಯ ಕ್ಷೇತ್ರಗಳಿಂದ ನಡೆಸಲ್ಪಡುತ್ತದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಕ್ಯಾರಿಯಿಂಗ್ ಎನರ್ಜಿ ಬಗ್ಗೆ ನಾವು ಕಲಿತಿದ್ದೇವೆ ನಾವು S10EB ಅನ್ನು ನಾನು ನಿಮಗೆ ಹೇಳಬಯಸುತ್ತೇನೆ S ನ ಪ್ರಮಾಣವು ಶಕ್ತಿಯ ವಿಷಯಕ್ಕೆ ಸಮಾನವಾಗಿರುತ್ತದೆ ಎಂದು ತೋರಿಸುವುದು ಸುಲಭ ಶಕ್ತಿ ಸಾಂದ್ರತೆಯ ಸಮಯ c ಆದ್ದರಿಂದ ಕೆಲವು ಪಾತ್ರೆಯಲ್ಲಿ ನೀರಿದ್ದರೆ ಅಥವಾ ಸಾಂದ್ರತೆಯ ಕೆಲವು ದ್ರವವಿದೆಯೇ ಮತ್ತು ಅದು v ವೇಗದೊಂದಿಗೆ ಅನುಸರಿಸುತ್ತಿದ್ದರೆ ಅದು ನಿಮಗೆ ತಿಳಿದಿರುವಂತೆ ಪ್ರತಿ ಯುನಿಟ್ ಸಮಯಕ್ಕೆ ಚಲಿಸುವ ನೀರಿನ ಹರಿವು ಸಾಂದ್ರತೆಯ ವೇಗ ವೇಗದಲ್ಲಿ ಅದೇ ರೀತಿಯಲ್ಲಿ ಶಕ್ತಿಯ ಹರಿವು ಪ್ರತಿ ಯೂನಿಟ್ ಪ್ರದೇಶಕ್ಕೆ ಯುನಿಟ್ ಸಮಯಕ್ಕೆ Su c ನಾನು ಈಗ ಇದನ್ನು ಹೇಳುತ್ತಿದ್ದೇನೆ ಏಕೆಂದರೆ ನಾನು ಈಗ ಬಳಸಲು ಹೊರಟಿರುವ ಆವೇಗ ಸಮೀಕರಣದಲ್ಲಿ ಇದನ್ನು ಬಳಸುತ್ತೇನೆ ಈಗ ಪರಿಚಯಿಸಿ ವಿದ್ಯುತ್ಕಾಂತೀಯ ಕ್ಷೇತ್ರವು ಆವೇಗವನ್ನು ಒಯ್ಯುತ್ತದೆ E M ಫೀಲ್ಡ್ ಕೂಡ ಆವೇಗವನ್ನು ಒಯ್ಯುತ್ತದೆ ಮತ್ತು ನಾವು ಪಾಯಿಂಟಿಂಗ್ ವೆಕ್ಟರ್ ಅನ್ನು ಪಡೆದ ರೀತಿಯಲ್ಲಿಯೇ ಇದನ್ನು ಸಹ ಪಡೆಯಬಹುದಾಗಿದೆ ವ್ಯುತ್ಪನ್ನವು ಸ್ವಲ್ಪ ಹೆಚ್ಚು ಸಂಕೀರ್ಣವಾಗಿದೆ ಮತ್ತು ಈ ಕೋರ್ಸ್ನ ಮಟ್ಟವನ್ನು ಸ್ವಲ್ಪಮಟ್ಟಿಗೆ ಮೀರಿದೆ ಆದ್ದರಿಂದ ನಾನು ಈ S ಅನ್ನು ಆಯಾಮದ ರೀತಿಯಲ್ಲಿ ಹೇಳುತ್ತೇನೆ ಆದರೆ ಪ್ರತಿ ಯೂನಿಟ್ ಸಮಯಕ್ಕೆ ಪ್ರತಿ ಯೂನಿಟ್ ಪ್ರದೇಶಕ್ಕೆ ಶಕ್ತಿಯ ಹರಿವು Mv2L2 time ದ ಆಯಾಮಗಳನ್ನು ಹೊಂದಿರುವ ಈ ಕೆಳಗಿನಂತೆ ಆವೇಗ ಅಥವಾ ಆವೇಗ ಸಾಂದ್ರತೆಯ ವಿಷಯಕ್ಕೆ ಸಂಬಂಧಿಸಿದೆ ಆವೇಗದ ಸಾಂದ್ರತೆಯು MvL3 ಆಗಿರುತ್ತದೆ ಅದು ಆಯಾಮವಾಗಿದೆ ಆದ್ದರಿಂದ ಇದು ಇದಕ್ಕೆ ಸಂಬಂಧಿಸಿದೆ ಇದರ ಆಯಾಮ Sc2 ಇಲ್ಲಿ c ಎಂಬುದು ಬೆಳಕಿನ ವೇಗ ಇದರ ಅರ್ಥವೇನೆಂದರೆ ಜಾಗದ ಕೆಲವು ಪ್ರದೇಶದಲ್ಲಿ ಇದ್ದರೆ E ಕ್ಷೇತ್ರವಿದೆ ಮತ್ತು B ಕ್ಷೇತ್ರವಿದೆ ನಂತರ ಈ ಪ್ರದೇಶದಲ್ಲಿ ಈ ಕ್ಷೇತ್ರದಲ್ಲಿ ಆವೇಗದ ವಿಷಯವಿದೆ ಆದ್ದರಿಂದ ಪ್ರತಿ ಯೂನಿಟ್ ಪರಿಮಾಣಕ್ಕೆ ಆವೇಗ ಸಾಂದ್ರತೆ ಆವೇಗವು Sc2ಗೆ ಸಮಾನವಾಗಿರುತ್ತದೆ 1c210EB ಏಕೆಂದರೆ 1c200 ಆಗಿರುವುದರಿಂದ ಇದನ್ನು ಹೀಗೆ ಬರೆಯಬಹುದು ಆವೇಗ ಸಾಂದ್ರತೆಯನ್ನು 0 EB ಎಂದೂ ಬರೆಯಬಹುದು ಹಾಗಾಗಿ E ಮತ್ತು B ಕ್ಷೇತ್ರವು ಇರುವ ಈ ಪ್ರದೇಶದಲ್ಲಿ ನಾನು ಇಲ್ಲಿ ಒಂದು ಸಣ್ಣ ಪರಿಮಾಣವನ್ನು ತೆಗೆದುಕೊಂಡರೆ ಇದರ ಅರ್ಥವೇನೆಂದರೆ ಈ ಪರಿಮಾಣದೊಂದಿಗೆ ಒಳಗೊಂಡಿರುವ ಆವೇಗವು ಪ್ರತಿ ಯೂನಿಟ್ ವಾಲ್ಯೂಮ್ 0 ಆಗಿರುತ್ತದೆ ಇದು ಆವೇಗ ಸಾಂದ್ರತೆ ನಿಸ್ಸಂಶಯವಾಗಿ ಆವೇಗದ ಹರಿವು ಕೂಡ ಇರುತ್ತದೆ ಅದು ಏನೂ ಅಲ್ಲ ನಾನು ಶಕ್ತಿಯ ಹರಿವಿಗೆ ಮಾತ್ರ ವಾದಿಸಿದಂತೆ ಆವೇಗ ಸಾಂದ್ರತೆ c × momentum density ಮತ್ತು ಇದು ಬೇರೇನೂ ಆಗುವುದಿಲ್ಲ 1c S1c10EB ನಾನು ಇದೀಗ ಚಿಂತಿಸುತ್ತಿರುವುದು ವಿದ್ಯುತ್ಕಾಂತೀಯ ಕ್ಷೇತ್ರವು ಆವೇಗವನ್ನು ಹೊಂದಿರುವ ಆವೇಗ ಸಾಂದ್ರತೆಯ ಬಗ್ಗೆ ಮತ್ತು ನಾನು ಈಗ ಈ ಸೂತ್ರವನ್ನು ಉದಾಹರಣೆಯ ಮೂಲಕ ಪ್ರದರ್ಶಿಸಲಿದ್ದೇನೆ ಆದ್ದರಿಂದ ನಾವು ಆ ಉದಾಹರಣೆಯನ್ನು ಪರಿಹರಿಸೋಣ ನಾನು ತೆಗೆದುಕೊಳ್ಳುವ ಉದಾಹರಣೆಯೆಂದರೆ ನಾನು ಎರಡು ಚಾರ್ಜ್ ಶೀಟ್ಗಳನ್ನು ಹೊಂದಿದ್ದೇನೆ ಎಂದು ಭಾವಿಸೋಣ ಮೇಲ್ಭಾಗವು ಪ್ರತಿ ಯೂನಿಟ್ ಪ್ರದೇಶಕ್ಕೆ ಸಿಗ್ಮಾ ವನ್ನು ಒಯ್ಯುತ್ತದೆ ಮತ್ತು ಕೆಳಭಾಗವು ಪ್ರತಿ ಯೂನಿಟ್ ಪ್ರದೇಶಕ್ಕೆ ಹೊಂದಿರುತ್ತದೆ ಆದ್ದರಿಂದ ಇವೆರಡರ ನಡುವೆ ವಿದ್ಯುತ್ ಕ್ಷೇತ್ರವಿದೆ ವಿದ್ಯುತ್ ಕ್ಷೇತ್ರವು E0 ಆಗಿರುತ್ತದೆ ಈಗ ಅವರು ಮೇಲಿನ ಪ್ಲೇಟ್ನಲ್ಲಿ ಬಲಭಾಗಕ್ಕೆ ಮತ್ತು ಕೆಳಗಿನ ಪ್ಲೇಟ್ ನಲ್ಲಿ ಎಡಕ್ಕೆ ಹೋಗುವ ಮೇಲ್ಮೈ ಪ್ರವಾಹ K ಅನ್ನು ಸಹ ಒಯ್ಯುತ್ತದೆ ಎಂದು ಭಾವಿಸೋಣ ನಂತರ ಆಂಪಿಯರ್ ನಿಯಮವನ್ನು ಅನ್ವಯಿಸುವ ಮೂಲಕ ನೀವು ಹೊರಗೆ B 0 ಆಗಿರುತ್ತದೆ ಮತ್ತು ಒಳಗೆ B ಇದು ದಿಕ್ಕು ಎಂದು ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ ಈ ಪರದೆಯೊಳಗೆ ಹೋಗುವುದು ಮತ್ತು ಅದರ ಪರಿಮಾಣವು 0K ಆಗಿರುತ್ತದೆ ಆದ್ದರಿಂದ S10EBσK0 ಗೆ ಸಮನಾಗಿರುತ್ತದೆ ಮತ್ತು ಆವೇಗ ಸಾಂದ್ರತೆಯು 1c2σK0 ಆಗಿರುತ್ತದೆ ಅದು 0σK ಅಂದರೆ ಈ ಪ್ರದೇಶದಲ್ಲಿ ಪ್ರತಿ ಘಟಕದ ಪರಿಮಾಣವನ್ನು ಹೊಂದಿರುವ ಆವೇಗ ಸಾಂದ್ರತೆ ಅಥವಾ ಆವೇಗ ನಾವು ಇದನ್ನು ಹೇಗೆ ತೋರಿಸಲಿದ್ದೇವೆ ನಿಜವಾಗಿಯೂ ಇಲ್ಲಿ ಆವೇಗದ ಸಾಂದ್ರತೆಯು ಇರುತ್ತದೆ ನಾನು K ದರದಲ್ಲಿ K ಅನ್ನು ಸ್ವಿಚ್ ಆಫ್ ಮಾಡಲಿದ್ದೇನೆ K ನಾವು ಈ ಪ್ರಸ್ತುತ K ಅನ್ನು ಸ್ವಿಚ್ ಆಫ್ ಮಾಡಿದಾಗ ಇದು ಕಾಂತೀಯ ಕ್ಷೇತ್ರವನ್ನು ಕಡಿಮೆ ಮಾಡುತ್ತದೆ ನೀವು ಬೋರ್ಡ್ಗೆ ಹೋಗುವ ಕ್ಷೇತ್ರವನ್ನು ಕಡಿಮೆ ಮಾಡಿದರೆ ನಾವು ಮುಂದಿನ ಸ್ಲೈಡ್ಗೆ ಹೋಗೋಣ ಆದ್ದರಿಂದ ನಾವು ಏನು ಮಾಡುತ್ತಿದ್ದೇವೆ ಎಂದರೆ ನಾವು ಈ ಎರಡು ಹಾಳೆಗಳನ್ನು ಹೊಂದಿದ್ದೇವೆ ಅದನ್ನು ನಾನು ಬರೆಯುತ್ತಿದ್ದೇನೆ ಈಗ σ ವನ್ನು ಕಳೆಯುವುದರ ಮೂಲಕ ತೋರಿಸುತ್ತಿದ್ದೇನೆ ನಮ್ಮಲ್ಲಿ ವಿದ್ಯುತ್ ಕ್ಷೇತ್ರವು ಕೆಳಗಿಳಿಯುತ್ತಿದೆ ನಾವು ಮೇಲ್ಮೈ ಪ್ರಸ್ತುತ K ಅನ್ನು ಈ ಮಾರ್ಗವನ್ನು ಹೊಂದಿದ್ದೇವೆ K ಈ ರೀತಿಯಲ್ಲಿ ಹೋಗುತ್ತಿದ್ದೇವೆ ಮತ್ತು ನಮ್ಮಲ್ಲಿ ಕಾಂತೀಯ ಕ್ಷೇತ್ರವು ಹೋಗುತ್ತಿದೆ ಆದರೂ K ಅನ್ನು ಫ್ಯಾರಡೆ ನಿಯಮದಿಂದ ಕೆಳಗೆ ತರಲಾಗಿದೆ ಏಕೆಂದರೆ B ಈಗ ಕಡಿಮೆ ಮಾಡುವುದರಿಂದ ನಾವು ಹೋಗುತ್ತಿದ್ದೇವೆ ಒಳಗೆ ವಿದ್ಯುತ್ ಕ್ಷೇತ್ರವನ್ನು ಪ್ರಚೋದಿಸಿ ಮತ್ತು ನೀವು ಅದನ್ನು ಸುಲಭವಾಗಿ ಕೆಲಸ ಮಾಡಬಹುದು ಈಗB ಒಳಗೆ ಹೋಗುತ್ತಿದೆ ನಾನು ಅದೇ ದಿಕ್ಕಿನಲ್ಲಿ B ಉತ್ಪಾದಿಸುವ ವಿದ್ಯುತ್ ಕ್ಷೇತ್ರವನ್ನು ಹೊಂದಲು ಬಯಸುತ್ತೇನೆ ಏಕೆಂದರೆ ಅದು ಅದೇ ದಿಕ್ಕಿನಲ್ಲಿ ಇಡಲು ಬಯಸುತ್ತದೆ ಆದ್ದರಿಂದ ವಿದ್ಯುತ್ ಕ್ಷೇತ್ರದ ಉತ್ಪಾದನೆಯು ಪ್ರಚೋದಿಸಲ್ಪಡುತ್ತದೆ ವಿದ್ಯುತ್ ಕ್ಷೇತ್ರವು ಮೇಲಿನ ತಟ್ಟೆಯಲ್ಲಿ ಬಲಕ್ಕೆ ಮತ್ತು ಕೆಳಗಿನ ತಟ್ಟೆಯಲ್ಲಿ ಎಡಕ್ಕೆ ಹೋಗುವ ಫಲಕಕ್ಕೆ ಸಮಾನಾಂತರವಾಗಿರುತ್ತದೆ ಇದು induced ನಿಂದ ಬರುತ್ತದೆ ಇದು E B∂t ಸಮನಾಗಿರುತ್ತದೆ ಸ್ಟೋಕ್ಸ್ ಪ್ರಮೇಯವನ್ನು ಬಳಸಿಕೊಂಡು ನಾನು ವಿದ್ಯುತ್ ಕ್ಷೇತ್ರದ ಕಾಂತೀಯತೆಯನ್ನು ಲೆಕ್ಕ ಹಾಕಬಹುದು ನಾನು ಅದನ್ನು ಹೇಗೆ ಮಾಡುವುದು ನಾನು ಮೇಲಿನ ಮತ್ತು ಕೆಳಗಿನ ಭಾಗದಲ್ಲಿ ಉದ್ದದ ಸಣ್ಣ ಲೂಪ್ ಅನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಪ್ಲೇಟ್ಗಳ ನಡುವಿನ ಅಂತರವನ್ನು ನಾನು ತೆಗೆದುಕೊಳ್ಳುತ್ತೇನೆ d ನಂತರ B∂t da ಸಮನಾದ ಅವಿಭಾಜ್ಯ 2 E l ಅನ್ನು ನೀಡುತ್ತದೆ ಏಕೆಂದರೆ ಈ ಕೊಡುಗೆಯು ಮೇಲಿನ ಮತ್ತು ಕೆಳಗಿನ ಒಂದರಿಂದ ಬಂದಿದೆ ಮತ್ತು ನಾನು ಈ ರೀತಿ ಪ್ರಯಾಣಿಸುತ್ತಿದ್ದೇನೆ ಇದು ನಾನು ಸ್ವಲ್ಪ ವೇಗವಾಗಿ ಹೋಗುತ್ತಿದ್ದೇನೆ ಏಕೆಂದರೆ ನೀವು ಈಗ ಬಳಸುತ್ತಿರುವ ಕಾರಣ 2 l ಫ್ಲಕ್ಸ್ನಲ್ಲಿನ ಬದಲಾವಣೆಗೆ ಸಮಾನವಾಗಿರುತ್ತದೆ ಇದು ಪ್ರದೇಶದ 0dKdt l d ಆಗಿದೆ ನಾವು ಮತ್ತೆ 1 ಅನ್ನು ರದ್ದುಗೊಳಿಸೋಣ ಮತ್ತು ನಾನು ಈ ಪ್ರಚೋದಿತ ವಿದ್ಯುತ್ ಕ್ಷೇತ್ರ E0d2dKdt ಗೆ ಸಮನಾಗಿರುತ್ತದೆ ಎಂದು ಪಡೆಯುತ್ತೇನೆ ಇದು ಪ್ರೇರಿತ ವಿದ್ಯುತ್ ಕ್ಷೇತ್ರವಾಗಿದೆ ಮೇಲಿನ ಪ್ಲೇಟ್ನಲ್ಲಿರುವ ವಿದ್ಯುತ್ ಕ್ಷೇತ್ರದ ದಿಕ್ಕು ಹೀಗಿದೆ ನಾನು ಇದನ್ನು ಮಾಡೋಣ ಮತ್ತೆ ತೆರವುಗೊಳಿಸಿ ಮತ್ತು ಕೆಳಗಿನ ಪ್ಲೇಟ್ನಲ್ಲಿ ಅದು ವಿರುದ್ಧ ದಿಕ್ಕಿನಲ್ಲಿದೆ ಮತ್ತು ಇದು 0 d 2 ಪ್ರಮಾಣವಾಗಿದೆ ಆದ್ದರಿಂದ ಇದು σ ಮತ್ತು σ ಮೇಲೆ ಬಲವನ್ನು ಅನ್ವಯಿಸುತ್ತದೆ ಮೇಲಿನ ಪ್ಲೇಟ್ನಲ್ಲಿನ ಬಲವು ಇರುತ್ತದೆ ಪ್ರತಿ ಯುನಿಟ್ ಪ್ರದೇಶಕ್ಕೆ E σ ಆದ್ದರಿಂದ ಇದು ಪ್ರತಿ ಯುನಿಟ್ ಪ್ರದೇಶಕ್ಕೆ 0dσk ಆಗಿರುತ್ತದೆ ಕೆಳಗಿನ ಪ್ಲೇಟ್ನಲ್ಲಿ ಬಲವು ಮತ್ತೆ ಬಲಕ್ಕೆ ಹೋಗುತ್ತದೆ ಮತ್ತೊಮ್ಮೆ 0dσdKdt ಇರುತ್ತದೆ ಆದ್ದರಿಂದ ಇದು ವ್ಯವಸ್ಥೆಯ ಪ್ಲೇಟ್ಗಳ ಆವೇಗದ ddt ಗೆ ಸಮನಾಗಿರಬೇಕು ಈ ಆವೇಗ ಎಲ್ಲಿಂದ ಬರುತ್ತದೆ ಆವೇಗವು ಕಡಿಮೆಯಾಗುತ್ತಿರುವ ಕೆಲವು ವಿದ್ಯುತ್ಕಾಂತೀಯ ಕ್ಷೇತ್ರದಿಂದ ಬರುತ್ತದೆ ಎಂದು ನಾನು ತೋರಿಸುತ್ತೇನೆ ಮತ್ತು ಆದ್ದರಿಂದ ವಿದ್ಯುತ್ಕಾಂತೀಯ ಕ್ಷೇತ್ರದ ಆವೇಗವು ಕಡಿಮೆಯಾಗುತ್ತಿದೆ ಮತ್ತು ಅದು ಈ ಯಾಂತ್ರಿಕ ಆವೇಗಕ್ಕೆ ಹೋಗುತ್ತದೆ ನಾವು ಹಿಂದಿನ ಸ್ಲೈಡ್ನಲ್ಲಿ ನೋಡಿದ್ದೇವೆ ಆವೇಗ ಸಾಂದ್ರತೆಯು 0kσ ಆದ್ದರಿಂದ ಪ್ರತಿ ಯುನಿಟ್ ಪ್ರದೇಶಕ್ಕೆ ನಿವ್ವಳ ಮೊಮೆಂಟಮ್ ಈ ಪರಿಮಾಣ ಪ್ರತಿ ಯೂನಿಟ್ ಪ್ರದೇಶಕ್ಕೆ 0kσ ಪ್ರದೇಶ ಏಕತೆ ಮತ್ತು ಎತ್ತರವು 0dσdKdt ಆಗಿದೆ ಆದ್ದರಿಂದ ಈ ಪ್ಲೇಟ್ಗಳಲ್ಲಿ ನಾವು ಹೊಂದಿರುವ ಆವೇಗವು ಪ್ರತಿ ಯೂನಿಟ್ ಪ್ರದೇಶವನ್ನು ಒಳಗೊಂಡಿರುವ ಆವೇಗವು 0σdKdt ಆಗಿದೆ ಮತ್ತು ನಾವು K ಅನ್ನು ಸ್ವಿಚ್ ಆಫ್ ಮಾಡಿದಾಗ ನಂತರ ಪ್ರತಿ ಯೂನಿಟ್ ಸಮಯಕ್ಕೆ ಪ್ರತಿ ಯೂನಿಟ್ ಸಮಯದ ಡೆಲ್ಟಾ ಆವೇಗದ ಆವೇಗ ಬದಲಾವಣೆಯು 0σK ಆಗಿರುತ್ತದೆ d ಅದು ಪ್ಲೇಟ್ಗಳ ಆವೇಗವಾಗಿದೆ ಆದ್ದರಿಂದ k ಕಡಿಮೆಯಾದಾಗ ಪ್ಲೇಟ್ಗಳ ನಡುವಿನ ಕ್ಷೇತ್ರದ ಆವೇಗವು ಕಡಿಮೆಯಾಗುತ್ತದೆ ಮತ್ತು ಅದು ಪ್ಲೇಟ್ಗಳಿಗೆ ವರ್ಗಾಯಿಸಲ್ಪಡುತ್ತದೆ ಎಂದು ನಾವು ಸುಲಭವಾಗಿ ನೋಡಬಹುದು ಆದ್ದರಿಂದ ಕ್ಷೇತ್ರವು ಆವೇಗವನ್ನು ಹೊಂದಿರುತ್ತದೆ ಮತ್ತು ಅದನ್ನು ಪ್ಲೇಟ್ಗಳಿಗೆ ವರ್ಗಾಯಿಸಲಾಗುತ್ತದೆ ಎಂದು ಆ ಸೂತ್ರದ ಮೂಲಕ ನಾವು ತೋರಿಸಿದ್ದೇವೆ ಅಂತಿಮವಾಗಿ ಸಂಪೂರ್ಣ ಸಮಯದಲ್ಲಿ ಏಕೀಕರಿಸುವ ಮೂಲಕ ಸಂಪೂರ್ಣ ಆವೇಗ 0σddKdt ಪ್ಲೇಟ್ಗಳ ಆವೇಗಕ್ಕೆ ಹೋಗುತ್ತದೆ ಏಕೆಂದರೆ ನಾನು ಕಾಲಾನಂತರದಲ್ಲಿ 0σddKdt ಅನ್ನು ಸಂಯೋಜಿಸಿದರೆ ಇದು 0σd ಆಗಿ ಹೊರಹೊಮ್ಮುತ್ತದೆ ಇದು ಪ್ಲೇಟ್ಗಳಿಗೆ ವರ್ಗಾಯಿಸಲ್ಪಟ್ಟ ಕ್ಷೇತ್ರಗಳ ಆವೇಗವಾಗಿದೆ ಅಂತಿಮವಾಗಿ ನಾವು ಶಕ್ತಿಯ ವಿಷಯ ವಿದ್ಯುತ್ಕಾಂತೀಯ ಕ್ಷೇತ್ರದ ರೇಖೀಯ ಆವೇಗದ ವಿಷಯದ ಬಗ್ಗೆ ಮಾತನಾಡುವಾಗ E M ಕ್ಷೇತ್ರಗಳು ಕೋನೀಯ ಆವೇಗವನ್ನು ಸಹ ಹೊಂದಿವೆ ಎಂದು ತೋರಿಸುವ ಮೂಲಕ ನಾನು ಈ ಮೂರು ಉಪನ್ಯಾಸಗಳ ಗುಂಪನ್ನು ಮುಕ್ತಾಯಗೊಳಿಸುತ್ತೇನೆ ಅದು ಆಶ್ಚರ್ಯವೇನಿಲ್ಲ ಏಕೆಂದರೆ ಕೋನೀಯ ಆವೇಗವನ್ನು Lrp ಎಂದು ವ್ಯಾಖ್ಯಾನಿಸುವುದಕ್ಕಿಂತ ಆವೇಗ p ಇದ್ದರೆ ಮತ್ತು ರೇಖೀಯ ಆವೇಗದೊಂದಿಗೆ ಕೋನೀಯ ಆವೇಗವು ಯಾವಾಗಲೂ ಸಂಬಂಧಿತವಾಗಿರುತ್ತದೆ ನಾನು ಇದನ್ನು ಉದಾಹರಣೆಯ ಮೂಲಕ ಸಹ ಪ್ರದರ್ಶಿಸುತ್ತೇನೆ ಆದ್ದರಿಂದ ನಿರ್ದಿಷ್ಟ ಪ್ರದೇಶದಲ್ಲಿ ಈ ವಿದ್ಯುತ್ಕಾಂತೀಯ ಕ್ಷೇತ್ರಗಳು E ಮತ್ತು B ಇದ್ದರೆ ನಾವು S10EB ಎಂದು ನೋಡಿದ್ದೇವೆ ಪ್ರತಿ ಘಟಕದ ಪರಿಮಾಣದ ಆವೇಗದ ವಿಷಯವು Momentumvolume0 ಗೆ ಸಮಾನವಾಗಿರುತ್ತದೆ ಮತ್ತು ಆದ್ದರಿಂದ ಕೋನೀಯ ಆವೇಗವು ಪ್ರತಿ Angular moemntumvolume0r× ಆಗಿರುತ್ತದೆ ಇದು ನಿಜವಾಗಬಹುದೇ ಇದು ನಿಜಾನಾ ಮತ್ತೊಮ್ಮೆ ನಾವು ಅದನ್ನು ಉದಾಹರಣೆಯ ಮೂಲಕ ತೋರಿಸುತ್ತೇವೆ ನಾನು ತೆಗೆದುಕೊಳ್ಳುವ ಉದಾಹರಣೆಯೆಂದರೆ ನಾವು ಪ್ರತಿ ಯುನಿಟ್ ಉದ್ದಕ್ಕೆ ಮೇಲ್ಮೈ ಚಾರ್ಜ್ σ ಅಥವಾ ಚಾರ್ಜ್ ವನ್ನು ಹೊಂದಿರುವ ಸೊಲೆನಾಯ್ಡ್ ಅನ್ನು ತೆಗೆದುಕೊಳ್ಳುತ್ತೇವೆ ಇದು ದೊಂದಿಗೆ ಚಾರ್ಜ್ ವನ್ನು ಹೊತ್ತೊಯ್ಯುವ ಮತ್ತೊಂದು ಸೊಲೆನಾಯ್ಡ್ ನಿಂದ ಸುತ್ತುವರಿದಿದೆ ಮತ್ತು ಎಡಭಾಗದಲ್ಲಿ ಹೊರಬರುವ ಬಲಭಾಗದಲ್ಲಿ ಚಲಿಸುವ ಮೇಲ್ಮೈ ಪ್ರವಾಹವನ್ನು ಸಹ ಹೊಂದಿದೆ ಆದ್ದರಿಂದ ಈ ರೀತಿಯ ಮೇಲ್ಮೈ ಪ್ರವಾಹವು ಮೇಲ್ಮೈ ಪ್ರವಾಹವನ್ನು ಒಯ್ಯುವ ಹೊರಭಾಗ ಮಾತ್ರ ಒಳಗಿನ ಸಿಲಿಂಡರಾಕಾರದ ಶೆಲ್ನ ತ್ರಿಜ್ಯವು ಹೊರಗಿನ ತ್ರಿಜ್ಯವು b ಆಗಿರಲಿ ನಂತರ ವಿದ್ಯುತ್ ಕ್ಷೇತ್ರ E Sಗೆ 0 ಆಗಿರುತ್ತದೆ ನಾನು a ಗಿಂತ ಕಡಿಮೆ ಸಿಲಿಂಡರಾಕಾರದ ನಿರ್ದೇಶಾಂಕಗಳನ್ನು ಬಳಸುತ್ತಿದ್ದೇನೆ ಇದು 2π0s ಸಮಾನವಾಗಿರುತ್ತದೆ ಮತ್ತು b ಮತ್ತು ಹೊರಗಿನ ಶೆಲ್ನಲ್ಲಿ ಪ್ರಸ್ತುತ ಇರುವುದರಿಂದ b ಗಿಂತ ಹೆಚ್ಚಿನ s ಗೆ ಇದು 0 ಆಗಿದೆ ಆದ್ದರಿಂದ ಆಯಸ್ಕಾಂತೀಯ ಕ್ಷೇತ್ರ B ಅದಕ್ಕೆ ಸಮನಾಗಿರುತ್ತದೆ ಪರಿಮಾಣವು asb ಗಿಂತ ಕಡಿಮೆ ಅದು 0K ಗೆ ಸಮನಾಗಿರುತ್ತದೆ ಆದ್ದರಿಂದ ಆವೇಗ ಸಾಂದ್ರತೆಯು ಇರುತ್ತದೆ ಇದು a ಮತ್ತು b ನಡುವೆ 0 ಆಗಿರುತ್ತದೆ a ಮತ್ತು b ನಡುವೆ 0 ಆಗಿರುತ್ತದೆ E ಫೀಲ್ಡ್ಗಳು ಒಳಗಿನ ಶೆಲ್ B ಕ್ಷೇತ್ರದಿಂದ ಮೇಲಕ್ಕೆ ತೋರಿಸುವ ದಿಕ್ಕುಗಳನ್ನು ನಾವು ನೋಡೋಣ ಆದ್ದರಿಂದ EB ಇಲ್ಲಿಂದ ಹೊರಬರುತ್ತಿದೆ ಮತ್ತು ಇಲ್ಲಿ ಒಳಗೆ ಹೋಗುತ್ತಿದೆ ಏಕೆಂದರೆ B ಹೀಗಿದೆ ಆದ್ದರಿಂದ EB ಒಳಗೆ ಹೋಗುತ್ತಿದೆ ಹಾಗಾಗಿ ಈ ಸಂಯೋಜನೆಯಲ್ಲಿ ನಾನು ಹೊಂದಿದ್ದು ಶೆಲ್ನ ಬಲಭಾಗದಲ್ಲಿ ವಿದ್ಯುತ್ಕಾಂತೀಯ ಆವೇಗವು ಹೊರಬರುತ್ತದೆ ಮತ್ತು ಶೆಲ್ ನ ಎಡಭಾಗದಲ್ಲಿ ಹೋಗುತ್ತದೆ ಮತ್ತು ಇದು ಸುತ್ತಲೂ ನಡೆಯುತ್ತಿರುವುದರಿಂದ ಇದು ಕೋನೀಯ ಆವೇಗಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ನಾವು ಈಗ ಲೆಕ್ಕಾಚಾರ ಮಾಡೋಣ ಆದ್ದರಿಂದ ಆವೇಗ ಸಾಂದ್ರತೆಯು 0 2π0s ಆಗಿರುತ್ತದೆ ಆದ್ದರಿಂದ ಇದು 0 ಅನ್ನು ರದ್ದುಗೊಳಿಸುತ್ತದೆ 0K2πs ಅಂದರೆ ಆವೇಗ ಸಾಂದ್ರತೆ ಆದ್ದರಿಂದ ನನ್ನ ಬಳಿ ಇರುವುದು ಇವು ಸೊಲೆನಾಯ್ಡ್ ಮತ್ತು ಹೊರ ಸೊಲೆನಾಯ್ಡ್ ಮತ್ತು ಈ ಪ್ರದೇಶದಲ್ಲಿ ಈ ಆವೇಗ ಸಾಂದ್ರತೆಯು ಇಲ್ಲಿಂದ ಹೊರಬರುತ್ತಿದೆ ಮತ್ತು ಇಲ್ಲಿಗೆ ಹೋಗುತ್ತಿದೆ ಮತ್ತು ಅದರ ಪ್ರಮಾಣವಿದೆ ಆದರೆ ನಾವು ಈಗಷ್ಟೇ ಲೆಕ್ಕ ಹಾಕಿದ್ದೇವೆ 0K2π × S ಸಾಮಾನ್ಯ ಅಕ್ಷದ ಬಗ್ಗೆ ಕೋನೀಯ ಆವೇಗ ಸಾಂದ್ರತೆಯ ಬಗ್ಗೆ ಹೇಗೆ ಮಧ್ಯದಲ್ಲಿ ಇರುವ ಈ ಸಾಮಾನ್ಯ ಅಕ್ಷವನ್ನು ನಾನು ಮಾಡೋಣ ಅದು ಆವೇಗ ಸಾಂದ್ರತೆಯ ಪಟ್ಟು ಹೆಚ್ಚಾಗುತ್ತದೆ ಆದ್ದರಿಂದ ಇದು 0K2π ಆಗಿರುತ್ತದೆ ನಿವ್ವಳ ಕೋನೀಯ ಆವೇಗವು ಹೇಗೆ ಒಳಗೊಂಡಿರುತ್ತದೆ 000 ಆದ್ದರಿಂದ ಈ ಹಂತದಲ್ಲಿ ನಿವ್ವಳ ಕೋನೀಯ ಆವೇಗ ಸಾಂದ್ರತೆಯ ದಿಕ್ಕನ್ನು ಕೆಳಗೆ ತೋರಿಸುತ್ತಿದೆ ಏಕೆಂದರೆ ಇದು s × k ಈ ಬದಿಯಲ್ಲಿ ಕೆಳಗೆ ತೋರಿಸುತ್ತಿದೆ ಆದ್ದರಿಂದ ಇದು ಕೆಳಗೆ ತೋರಿಸುತ್ತಿದೆ ಮತ್ತು ನಿವ್ವಳ ಕೋನೀಯ ಆವೇಗ ಆದ್ದರಿಂದ 0K2π ಆಗಿರುತ್ತದೆ ನಂತರ ಇಲ್ಲಿ ಈ ಶೆಲ್ನಲ್ಲಿ ಮತ್ತು ಪ್ರತಿ ಯೂನಿಟ್ ಉದ್ದಕ್ಕೆ ನಿವ್ವಳ ಕೋನೀಯ ಆವೇಗವು 2πsds ಆಗಿರುತ್ತದೆ ಮತ್ತು ಇದು ab0K2π 2πsds ಇರುತ್ತದೆ ನಾವು 2π ಅನ್ನು ರದ್ದುಗೊಳಿಸಬಹುದು ಮತ್ತು ಇದು ಹೊರಬರುತ್ತದೆ 0K2π ಈ ಎರಡು ಶೆಲ್ಗಳ ನಡುವಿನ ನಿವ್ವಳ ಕೋನೀಯ ಆವೇಗದ ವಿಷಯವಾಗಿದೆ ಹಾಗಾಗಿ ನಾನು ಇದನ್ನು ಈ ಪ್ರದೇಶದಲ್ಲಿ ಪ್ರತಿ ಯೂನಿಟ್ ಉದ್ದಕ್ಕೆ ಮತ್ತೊಮ್ಮೆ ಮಾಡಿದರೆ ಪ್ರತಿ ಯೂನಿಟ್ ಉದ್ದಕ್ಕೆ ಕೋನೀಯ ಆವೇಗದ ವಿಷಯವು 0K2 ಆಗಿರುತ್ತದೆ ಮತ್ತೆ ನಾವು K ಅನ್ನು ಅದೇ ಕಡಿತವನ್ನು ಬಳಸುತ್ತೇವೆ ನೀವು K ಅನ್ನು ಕಡಿಮೆ ಮಾಡಿದಂತೆ K ಅನ್ನು ಬಳಸುತ್ತೇವೆ ಈ ರೀತಿಯ ಕ್ಷೇತ್ರವು B ಕ್ಷೇತ್ರವು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ ಕ್ಷೇತ್ರವು ಚಿಕ್ಕದಾಗುತ್ತಿದ್ದಂತೆ ಕ್ಷೇತ್ರವು ಕಡಿಮೆಯಾಗುತ್ತದೆ ಆದ್ದರಿಂದ B ಯಲ್ಲಿನ ಬದಲಾವಣೆಯು ವಿದ್ಯುತ್ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ಮತ್ತು ವಿದ್ಯುತ್ ಕ್ಷೇತ್ರವು ಹೇಗೆ ವಿದ್ಯುತ್ ಕ್ಷೇತ್ರವಾಗಿರುತ್ತದೆ ಎಂದರೆ ಅದು ಅದೇ ದಿಕ್ಕಿನಲ್ಲಿ ಕ್ಷೇತ್ರವನ್ನು ಉತ್ಪಾದಿಸುತ್ತದೆ ಮತ್ತು ಆದ್ದರಿಂದ ವಿದ್ಯುತ್ ಕ್ಷೇತ್ರದ ದಿಕ್ಕು ಈ ರೀತಿ ಇರುತ್ತದೆ ಮತ್ತು ಸ್ಟೋಕ್ ಪ್ರಮೇಯವನ್ನು ಅನ್ವಯಿಸುವ ಮೂಲಕ ಈ ಬದಿಯಲ್ಲಿ ಹೊರಬರುತ್ತದೆ ನಾನು 2πSE ಕೇಂದ್ರದಿಂದ ದೂರದಲ್ಲಿ ವಿದ್ಯುತ್ ಕ್ಷೇತ್ರವನ್ನು ಲೆಕ್ಕಾಚಾರ ಮಾಡಬಹುದು πs2 B dot ಆಗಿರುತ್ತದೆ ಅದು ವಿದ್ಯುತ್ ಕ್ಷೇತ್ರ ಸೂತ್ರವಾಗಿದೆ ಹಾಗಾಗಿ ನಾನು ವಿದ್ಯುತ್ ಕ್ಷೇತ್ರವನ್ನು ಪಡೆಯುತ್ತೇನೆ ಇದು ವಿದ್ಯುತ್ ಕ್ಷೇತ್ರವನ್ನು ಉತ್ಪಾದಿಸುವ E0s2dKdtಗೆ ಸಮಾನವಾಗಿರುತ್ತದೆ ಆದ್ದರಿಂದ ಒಳಗಿನ ಸಿಲಿಂಡರ್ ಮೇಲ್ಮೈಯಲ್ಲಿ E ನಲ್ಲಿನ ವಿದ್ಯುತ್ ಕ್ಷೇತ್ರವು 02adKdt ಆಗಿರುತ್ತದೆ ಮತ್ತು ಹೊರಗಿನ ಸಿಲಿಂಡರಾಕಾರದ ಮೇಲ್ಮೈಯಲ್ಲಿ 02bdKdt ಆಗಿರುತ್ತದೆ ಆದಾಗ್ಯೂ ಒಳ ಮೇಲ್ಮೈ ಚಾರ್ಜ್ ಜೊತೆಗೆ ವನ್ನು ಹೊಂದಿದೆ ಹೊರ ಮೇಲ್ಮೈ ಚಾರ್ಜ್ ವನ್ನು ಹೊಂದಿದೆ ಮತ್ತು ಆದ್ದರಿಂದ ಬಲಗಳು ವಿಭಿನ್ನ ದಿಕ್ಕುಗಳಲ್ಲಿ ಇರುತ್ತವೆ ವಿದ್ಯುತ್ ಕ್ಷೇತ್ರವು ಹೊರ ಮೇಲ್ಮೈಯಲ್ಲಿ ಹೋಗುತ್ತದೆ ಮತ್ತು ಈ ಭಾಗದಲ್ಲಿ ಹೊರಬರುತ್ತದೆ ಆದ್ದರಿಂದ ಚಿಹ್ನೆಯ ಕಾರಣದಿಂದಾಗಿ ವಿರುದ್ಧ ದಿಕ್ಕಿನಲ್ಲಿ ಬಲವನ್ನು ನೀಡುತ್ತದೆ ಒಳಗಿನ ವೃತ್ತದಲ್ಲಿ ನೀವು E ಯಂತೆಯೇ ಅದೇ ದಿಕ್ಕಿನಲ್ಲಿರುತ್ತೀರಿ ಈ ವಿದ್ಯುತ್ ಕ್ಷೇತ್ರದ ಕಾರಣದಿಂದಾಗಿ ಹೊರಗಿನ ಶೆಲ್ನಲ್ಲಿರುವ ಬಲವು ಲ್ಯಾಂಬ್ಡಾ ಪ್ರತಿ ಯುನಿಟ್ ಉದ್ದಕ್ಕೆ 2πb ಗೆ ಸಮಾನವಾಗಿರುತ್ತದೆ ಪ್ರತಿ ಯೂನಿಟ್ ಉದ್ದದ σ ಜೊತೆಗೆ σ ವು ಮೇಲ್ಮೈ ಚಾರ್ಜ್ ಸಾಂದ್ರತೆಯ ಬಾರಿ ವಿದ್ಯುತ್ ಕ್ಷೇತ್ರವಾಗಿದೆ ಮತ್ತು ಇದು ಏನೂ ಅಲ್ಲ ಆದರೆ ಆದ್ದರಿಂದ ಇದು ನಾವು ಈಗಾಗಲೇ ನೋಡಿದ ಸಮಯ E ಆಗಿದೆ ಇದು 0b2dKdt ಗೆ ಸಮಾನವಾಗಿರುತ್ತದೆ ಮತ್ತು ಆದ್ದರಿಂದ ಹೊರಗಿನ ಶೆಲ್lನಲ್ಲಿ ಟಾರ್ಕ್ 0b22dKdt ಆಗಿರುತ್ತದೆ ಇದೇ ರೀತಿಯಲ್ಲಿ ನೀವು ಒಳಗಿನ ಶೆಲ್ನಲ್ಲಿ ಟಾರ್ಕ್ ಅನ್ನು ಲೆಕ್ಕ ಹಾಕಬಹುದು ಮತ್ತು ಅದು 0a22dKdt ಆಗಿರುತ್ತದೆ ಆದ್ದರಿಂದ ಸಿಸ್ಟಮ್ನಲ್ಲಿನ ನಿವ್ವಳ ಟಾರ್ಕ್ 02dKdt ಆಗಿರುತ್ತದೆ ನಾನು ಸಿಸ್ಟಮ್ನ ನಿವ್ವಳ ಕೋನೀಯ ಆವೇಗವು ಸಂಯೋಜಿಸಿದಾಗ K 0 ಇರುತ್ತದೆ K ಯ ಕೆಲವು ಆರಂಭಿಕ ಮೌಲ್ಯವು 02K ಆಗಿರುತ್ತದೆ ಈ ಕೋನೀಯ ಆವೇಗ ಎಲ್ಲಿಂದ ಬಂತು ನಾವು ಮೊದಲೇ ಲೆಕ್ಕಾಚಾರ ಮಾಡಿದ ಈ ಕೋನೀಯ ಆವೇಗವನ್ನು ವಿದ್ಯುತ್ಕಾಂತೀಯ ಕ್ಷೇತ್ರವು ಒಯ್ಯುತ್ತದೆ ಎಂದು ನಾವು ಈಗಾಗಲೇ ತೋರಿಸಿದ್ದೇವೆ ಆದ್ದರಿಂದ ಆ ಕೋನೀಯ ಆವೇಗವು ಈಗ ಸಿಲಿಂಡರ್ಗಳಿಗೆ ವರ್ಗಾಯಿಸಲ್ಪಡುತ್ತದೆ ಮತ್ತು ಆದ್ದರಿಂದ ನಾವು ತೋರಿಸಿರುವುದು ಏನೆಂದರೆ ವಿದ್ಯುತ್ಕಾಂತೀಯ ಕ್ಷೇತ್ರವು ಕೋನೀಯ ಆವೇಗವನ್ನು ಹೊಂದಿರುತ್ತದೆ ಇದು ಕೆಲವು ಕಾರ್ಯವಿಧಾನಗಳಿಂದ ಚಿಪ್ಪುಗಳು ಅಥವಾ ಅದರ ಸುತ್ತಲಿನ ವ್ಯವಸ್ಥೆಗಳಿಗೆ ವರ್ಗಾಯಿಸಲ್ಪಡುತ್ತದೆ ಮತ್ತು ಅದು ಯಾಂತ್ರಿಕ ಕೋನೀಯ ಆವೇಗಕ್ಕೆ ಈ ಮೂಲಕ ಸಮಾನವಾಗಿರುತ್ತದೆ